ಈ ಕೋರ್ಸ್ನ ಎರಡನೇ ಟುಟೋರಿಯಲ್ಗೆ ಸ್ವಾಗತ ಅಲ್ಲಿ ನಾವು ಕೆಲವು ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸುತ್ತಿದ್ದೇವೆ ಅದು ಪ್ರತಿರೋಧ ಹೊಂದಾಣಿಕೆಯ ಜಾಲವನ್ನು ಹೇಗೆ ವಿನ್ಯಾಸಗೊಳಿಸಬೇಕು ಎಂಬ ನಮ್ಮ ಪರಿಕಲ್ಪನೆಗಳನ್ನು ತೆರವುಗೊಳಿಸುತ್ತದೆ ಮತ್ತು ನಾವು ನಮ್ಮ ಹಿಂದಿನ ಮೊಡ್ಯುಲ್ನಲ್ಲಿ ಕಲಿತ ಸಾಧನವಾದ ಸ್ಮಿತ್ ಚಾರ್ಟ್ಅನ್ನು ಸ್ಪಷ್ಟವಾಗಿ ಬಳಸುತ್ತೇವೆ ಆದ್ದರಿಂದ ಸ್ಮಿತ್ ಚಾರ್ಟ್ನೊಂದಿಗೆ ಹೇಗೆ ವಿನ್ಯಾಸಗೊಳಿಸಬೇಕು ಮೊದಲ ಸಮಸ್ಯೆ ಇದು ವಿನ್ಯಾಸ ಸ್ಪಷ್ಟವಾಗಿ ಆ ಎಲ್ ಸೆಕ್ಷನ್ ಹೊಂದಿಕೆ ಜಾಲವು ಸರಣಿ ಆರ್ಸಿ ಲೋಡ್ಅನ್ನು ಪ್ರತಿರೋಧ ನೊಂದಿಗೆ ಹೊಂದಿಸಲು 200 ಮೈನಸ್ ಜೆ 100 ಓಮ್ನೊಂದಿಗೆ 500 ಮೆಗಾ ಹರ್ಟ್ಜ್ ಆವರ್ತನದಲ್ಲಿ 100 ಓಮ್ ರೇಖೆಗೆ ಸಮಾನವಾಗಿರುತ್ತದೆ ಹೊಂದಾಣಿಕೆ ಜಾಲದ ಆವರ್ತನ ಪ್ರತಿಕ್ರಿಯೆಯನ್ನು ಸಹ ನಿರ್ಧರಿಸಿರಿ ಈಗ ಇಲ್ಲಿ ನಿಮಗೆ ತಿಳಿದಿದೆ ನಾವು ಒಂದು ಲಂಪ್ಡ್ ಅಂಶದ ಹೊಂದಾಣಿಕೆ ಎಲ್ ಸೆಕ್ಷನ್ ಹೊಂದಾಣಿಕೆಯನ್ನು ಮಾಡಬೇಕಾಗುತ್ತದೆ ಆದ್ದರಿಂದ ಮೊದಲ ಭಾಗವೆಂದರೆ ನಾವು ಈ ಪ್ರದೇಶದಲ್ಲಿ ಎಲ್ಲಿದ್ದೇವೆ ಎಂಬುದನ್ನು ಕಂಡುಹಿಡಿಯಬೇಕಾಗಿದೆ ಏಕೆಂದರೆ ಅದರ ಆಧಾರದ ಮೇಲೆ ನಾವು ಸಾಮಾನ್ಯ ವಿನ್ಯಾಸಗಳನ್ನು ಹೊಂದಿರುತ್ತೇವೆ ಆದ್ದರಿಂದ ಮೊದಲನೆಯದು ಸಾಮಾನ್ಯೀಕೃತ ಪ್ರತಿರೋಧವನ್ನು ಯೋಜಿಸುವುದು ಅದು ಆಗಿರುತ್ತದೆ ಆದ್ದರಿಂದ ಅನ್ನು ಸ್ಮಿತ್ ಚಾರ್ಟ್ ನಲ್ಲಿ ಯೋಜಿಸಿ ನಾವು ಸ್ಮಿತ್ ಚಾರ್ಟ್ಅನ್ನು ಯೋಜಿಸುತ್ತಿದ್ದೇವೆಂದು ನೀವು ನೋಡುತ್ತೀರಿ ಅದು ಇಲ್ಲಿದೆ ಈಗ ಇದು ಯಾವ ಭಾಗವಾಗಿದೆ ಈ ಭಾಗವು ಪ್ರದೇಶ 2 ಎಂದು ನೀವು ನೆನಪಿಸಿಕೊಂಡರೆ ಅದಕ್ಕಾಗಿಯೇ ಪ್ರದೇಶವನ್ನು ನಿರ್ಧರಿಸಿ ಅದು ಪ್ರದೇಶ 2 ಆಗಿದೆ ಈಗ ಪ್ರದೇಶ 2ರಲ್ಲಿ ನೀವು ಈಗ ಹಿಂತಿರುಗಿ ನಿಮ್ಮ ಆಯ್ಕೆಗಳು ಯಾವುವು ಎಂದು ನೋಡಿದರೆ ನೀವು ಅಥವಾ ಗಳನ್ನು ಹೊಂದಬಹುದು ಇದರರ್ಥ ಮೊದಲನೆಯದಾಗಿ ನೀವು ಲೋಡ್ಗೆ ಸಮಾನಾಂತರವಾಗಿ ಮೊದಲ Refer Time 0236 ಕೆಪಾಸಿಟರ್ಅನ್ನು ಹೊಂದಬಹುದು ನಂತರ ಸರಣಿ ಅನ್ನು ಅಥವಾ ಲೋಡ್ಗೆ ಸಮಾನಾಂತರವಾದ ಇಂಡಕ್ಟರ್ ಮತ್ತು ಸರಣಿ ಅನ್ನು ನೀವು ಹೊಂದಬಹುದು Refer Time 0248 ನಾವು ಮೊದಲನೆಯದನ್ನು ಆಯ್ಕೆ ಮಾಡೋಣ ಆದ್ದರಿಂದ ನಾವು ಆಯ್ಕೆ ಮಾಡಿದ ಲೋಡ್ನೊಂದಿಗೆ ನೀವು ನೋಡುತ್ತೀರಿ ಸಮಾನಾಂತರವಾಗಿ ಕೆಪಾಸಿಟರ್ ಇದೆ ಮತ್ತು ಇದು ಸರಣಿ ಇಂಡಕ್ಟೆಂಸ್ ಆಗಿದ್ದು ಅದಕ್ಕಾಗಿಯೇ ನಾವು ಮತ್ತು ಎಂದು ಕರೆಯುತ್ತಿದ್ದೇವೆ ಆದ್ದರಿಂದ ನಮ್ಮ ಆಯ್ಕೆಯು ಸಮಾನಾಂತರವಾದದ್ದು ಆಗಿರುವುದರಿಂದ ನೀವು ಹಂತಗಳನ್ನು ಅನುಸರಿಸಿ ನಂತರ ಪರಿವರ್ತಿಸಿ ಆದ್ದರಿಂದ ಬದಲಿಗೆ ನಾವು ಗೆ ಹೋಗುತ್ತೇವೆ ಅದರಿಂದ ಈ 2ಅನ್ನು ಸೇರಿಸಬಹುದು ಆದ್ದರಿಂದ ಈ ಅನ್ನು ಗೆ ಪರಿವರ್ತಿಸಲಾಗಿದೆ ಅದು ನಿಮಗೆ ಈಗ ತಿಳಿದಿದೆ ಇದು ಈ ಹಂತವು ನಿಮ್ಮ ಆಗಿದೆ ಈಗ ಈ ವಲಯವನ್ನು ನೀವು 180 ಡಿಗ್ರಿ ತಿರುಗುವ ಮೂಲಕ ಬದಲಾಯಿಸಿದ್ದೀರಿ ಆದ್ದರಿಂದ ಇದು ನಿಮ್ಮ ಇದು ವಲಯವನ್ನು ನೀವು ನೋಡುತ್ತೀರಿ ನಿಮ್ಮ ಸ್ಮಿತ್ ಚಾರ್ಟ್ಅನ್ನು ನೀವು ನೋಡಿದರೆ ನೀವು ಇಲ್ಲಿದ್ದೀರಿ ಆದ್ದರಿಂದ ಅದೇ ಸ್ಥಿರ ಪ್ರತಿರೋಧದಲ್ಲಿ ಉಳಿಯುವುದು ಅಂದರೆ 0 4 ನೀವು ಈಗ ಇದೇ ಸ್ಥಿರ 0 4 ವಲಯದಲ್ಲಿ ಚಲಿಸುತ್ತೀರಿ ವು 0 4 ವೃತ್ತಕ್ಕೆ ಸಮನಾಗಿರುತ್ತದೆ ಮತ್ತು ಜನರೇಟರ್ ಕಡೆಗೆ ಹೋಗುತ್ತೀರಿ ಮತ್ತು ನೀವು ಈ ವೃತ್ತವನ್ನು ಇಲ್ಲಿ ಕತ್ತರಿಸುವುದನ್ನು ನೀವು ನೋಡುತ್ತೀರಿ ಇದು ವಲಯ ಎಂದು ನೀವು ನೋಡುತ್ತೀರಿ ನೀವು ಅದನ್ನು ಇಲ್ಲಿ ಕತ್ತರಿಸುತ್ತಿದ್ದೀರಿ ಆದ್ದರಿಂದ ನಾವು ಅದನ್ನು ಎಂದು ಕರೆಯುತ್ತಿದ್ದೇವೆ ಈಗ ಅದರ ಬದಲು ನಾನು ಮುಂದೆ ಹೋಗಬಹುದು ಮತ್ತು ಇಲ್ಲಿ ಕೂಡ ನಾನು ಈ ವಲಯವನ್ನು ಎಲ್ಲೋ ಕತ್ತರಿಸುತ್ತೇನೆ ಎಂದು ನೀವು ಹೇಳಬಹುದು ಆದ್ದರಿಂದ ನಾನು ಮುಂದುವರಿಯಬಹುದು ಮತ್ತು ಇದು ಕೂಡ ಅದು ಮತ್ತೊಂದು ಪರಿಹಾರವಾಗಿದೆ ಇದನ್ನು ಮೊದಲು ನೋಡೋಣ ಆದ್ದರಿಂದ ಇಲ್ಲಿ ನಾವು ನ ಸ್ಥಿರ ಕಂಡಕ್ಟೆಂಸ್ ವೃತ್ತದ ಉದ್ದಕ್ಕೂ ಹೋದರೆ ಹತ್ತಿರದ ಹಂತವನ್ನು ತಲುಪಲು ಇದಕ್ಕೆ ಸೇರಿಸುವ ಅಗತ್ಯವಿದೆ ಆದ್ದರಿಂದ ಇಲ್ಲಿಂದ ಇಲ್ಲಿಗೆ ಬದಲಾಯಿಸಲು ನಾನು ಎಷ್ಟು ಸಂವೇದನೆಯನ್ನು ಸೇರಿಸಬೇಕಾಗಿದೆ ಸ್ಥಿರವಾದ ಕಂಡಕ್ಟೆಂಸ್ ಆದ್ದರಿಂದ ನಾನು ಮೂಲತಃ ನನ್ನ ಸಂವೇದನೆಯನ್ನು ಬದಲಾಯಿಸುತ್ತಿದ್ದೇನೆ ಆ ಸಂವೇದನಾಶೀಲತೆಯನ್ನು ನೀವು ಓದಬಹುದು ಅದು ಇಲ್ಲಿ ಸಂವೇದನಾಶೀಲತೆಯ ಮೌಲ್ಯ ಏನು ಇಲ್ಲಿ ಸಂವೇದನಾಶೀಲತೆಯ ಮೌಲ್ಯ ಯಾವುದು ವ್ಯತ್ಯಾಸವನ್ನು ನೀವು ಹಾಕಬೇಕಾಗಿದೆ ಯಾರು ಅದನ್ನು ಹಾಕಿದ್ದಾರೆ ಅದನ್ನು ಆ ಹಾಕಿದ್ದಾರೆ ಈ ಸಹವರ್ತಿ ಆ ವಿಷಯವನ್ನು ಹಾಕಿದ್ದಾರೆ ಆದ್ದರಿಂದ ಅವರು ಅದನ್ನು ಇಲ್ಲಿಗೆ ಹಾಕಿದ್ದಾರೆ ಈಗ ನೀವು ನೋಡಬಹುದು ಇದು ಮತ್ತೊಂದು ಸರಣಿ ಆರ್ಮ್ ಆಗಿದೆ ಆದ್ದರಿಂದ ಇಲ್ಲಿ ನಾವು ಇಲ್ಲಿಗೆ ಬಂದಿದ್ದೇವೆ ಇಲ್ಲಿಂದ ಈಗ ನಾವು ಪ್ರತಿರೋಧಕ್ಕೆ ಬದಲಾಗಬೇಕಾಗಿದೆ ಆದ್ದರಿಂದ ಆ ನ ಪ್ರತಿರೋಧವು ಇಲ್ಲಿ ಆಗಿದೆ ಈಗ ನಾವು ಈಗಾಗಲೇ ವಲಯದಲ್ಲಿದ್ದೇವೆ ಇಲ್ಲಿಂದ ನಾವು ಇಲ್ಲಿಗೆ ಹೋಗಬೇಕಾಗುತ್ತದೆ ಅದನ್ನು ಹೇಗೆ ಮಾಡಬಹುದು ಆದ್ದರಿಂದ ಇದಕ್ಕೆ ಮತ್ತೆ ಸಮಾನವಾದ ಪ್ರತಿಕ್ರಿಯಾತ್ಮಕ ಬದಲಾವಣೆಯ ಅಗತ್ಯವಿದೆ ಆದ್ದರಿಂದ ನೀವು ಈ ಮೌಲ್ಯವನ್ನು ಕಾಣಬಹುದು ಆದ್ದರಿಂದ ಇದು 0 28 ಮತ್ತು ಇದು 1 2 ಎಂದು ನಾವು ಕಂಡುಕೊಂಡಿದ್ದೇವೆ ಆದ್ದರಿಂದ ನೀವು ಈಗ ಅದನ್ನು ಅಸಾಮಾನ್ಯಗೊಳಿಸಬಹುದು ಮತ್ತು ನಿಮ್ಮ ಎಲ್ಸಿ ಮೌಲ್ಯ ಯಾವುದು ಎಂದು ಕಂಡುಹಿಡಿಯಬಹುದು ಆದ್ದರಿಂದ ಮೂಲತಃ ನೀವು 500 ಮೆಗಾ ಹರ್ಟ್ಜ್ನಲ್ಲಿ ಎಲ್ಅನ್ನು ಇಷ್ಟು ಮತ್ತು ಸಿಅನ್ನು ಇಷ್ಟು ಎಂದು ಹೊಂದಿದ್ದೀರಿ ಈಗ ನಾನು ಈಗಾಗಲೇ ಹೇಳಿದಂತೆ ಮೇಲಕ್ಕೆ ಚಲಿಸುವ ಬದಲು ನೀವು ಮತ್ತಷ್ಟು ಮುಂದಕ್ಕೆ ಹೋಗಿ ಬಿಂದುವನ್ನು ಕೆಳಕ್ಕೆ ಕತ್ತರಿಸಬಹುದು ಈ 2 ಮೌಲ್ಯಗಳು ಸಿಗುತ್ತವೆ ಆದ್ದರಿಂದ ಇವು 2 ಇತರ ಮೌಲ್ಯಗಳಾಗಿವೆ ಈಗ ಯಾವುದು ಯೋಗ್ಯವಾಗಿದೆ ನಾವು ನೋಡಿದಂತೆ ನೀವು ಯೋಜಿಸಿ ನೀವು ಆವರ್ತನ ಪ್ರತಿಕ್ರಿಯೆಯನ್ನು ಯೋಜಿಸಬಹುದು ಆದ್ದರಿಂದ ನೀವು ಆವರ್ತನ ಪ್ರತಿಕ್ರಿಯೆಯನ್ನು ಯೋಜಿಸಿದರೆ 1 ಮತ್ತು 2 ಈ ರೀತಿ ಬರುತ್ತಿವೆ ಈಗ ಅಪ್ಲಿಕೇಷನ್ಗೆ ಅನುಗುಣವಾಗಿ ನೀವು ವಿಎಸ್ಡಬ್ಲ್ಯೂಆರ್ನ ಯಾವ ಮೌಲ್ಯವನ್ನು ಸಹಿಸಿಕೊಳ್ಳಬಲ್ಲಿರಿ 1 5ರ ವಿಎಸ್ಡಬ್ಲ್ಯೂಆರ್ಅನ್ನು ಸಹಿಸಬಹುದೆಂದು ಭಾವಿಸೋಣ ಆದ್ದರಿಂದ 1 5 ವಿಎಸ್ಡಬ್ಲ್ಯೂಆರ್ ಎಂದರೇನು ಆ ವಿಎಸ್ಡಬ್ಲ್ಯೂಆರ್ವು ಆಗಿದೆ ಆದ್ದರಿಂದ ಇದು 1 5 ಆಗಿದ್ದರೆ ಏನು ಎಂದು ನೀವು ಕಂಡುಕೊಳ್ಳುತ್ತೀರಿ ಅದು ಏನಾದರೂ ಆಗಿರಬಹುದು ಅದು ಎಷ್ಟು ಬರುತ್ತದೆ 0 1 0 1ಕ್ಕಿಂತ ಹೆಚ್ಚು ಬರುತ್ತದೆ ಆದ್ದರಿಂದ ನಾವು 0 2 ಎಂದು ಹೇಳೋಣ ಇದು 0 2 ಎಂದು ಅನಿಯಂತ್ರಿತವಾಗಿ ತೆಗೆದುಕೊಳ್ಳೋಣ ಆದ್ದರಿಂದ ನೀವು ಈ 0 2ಅನ್ನು ತೆಗೆದುಕೊಳ್ಳುತ್ತೀರಿ ಮತ್ತು ನಂತರ ನೀವು ಸ್ಪಷ್ಟವಾಗಿ 0 2ಕ್ಕೆ ಹೆಚ್ಚು ಅಥವಾ ಕಡಿಮೆ ಎರಡೂ ಒಂದೇ ಹೊಂದಾಣಿಕೆಯನ್ನು ಹೊಂದಿರುವುದನ್ನು ನೀವು ನೋಡುತ್ತೀರಿ ಆದ್ದರಿಂದ ನೀವು ನನ್ನನ್ನು ಆ ಅರ್ಥದಲ್ಲಿ ಕೇಳಿದರೆ ಅದು ಒಂದೇ ಆದರೆ ಇನ್ನೂ ನಾನು ಇದಕ್ಕೆ ಆದ್ಯತೆ ನೀಡುತ್ತೇನೆ ಅದು ಏನು ಕಪ್ಪುವಿಗೆ ಏಕೆ ಏಕೆಂದರೆ ನೀವು ನೋಡುತ್ತೀರಿ ಕೆಂಪು ಬಣ್ಣವು ತುಂಬಾ ತೀಕ್ಷ್ಣವಾಗಿದೆ ಈಗ 500 ಮೆಗಾ ಹರ್ಟ್ಜ್ನ ವಿನ್ಯಾಸ ಆವರ್ತನದ ಹತ್ತಿರ ಅದು ತುಂಬಾ ತೀಕ್ಷ್ಣತೆಯನ್ನು ನೀಡುತ್ತಿದೆ ಆದರೆ ಇದು ವಿನ್ಯಾಸದ ಆವರ್ತನದ ಸಮೀಪ ನೀಡುತ್ತಿಲ್ಲ ಇದು ಹೊಂದಾಣಿಕೆಯನ್ನು ಉತ್ತಮ ಹೊಂದಾಣಿಕೆಯನ್ನು ನೀಡುತ್ತಿಲ್ಲ ಆದರೆ ಇದು ಕಡಿಮೆ ತೀಕ್ಷ್ಣವಾಗಿದೆ ಆದ್ದರಿಂದ ನಾನು ಅದನ್ನು ಆರಿಸುತ್ತೇನೆ ಆದರೆ ನೀವು 0 1 ಎಂದು ಹೇಳಿದರೆ ನಾನು ಖಂಡಿತವಾಗಿಯೂ ಕೆಂಪು ಬಣ್ಣಕ್ಕೆ ಹೋಗುತ್ತೇನೆ ಇದಕ್ಕೆ ಅಲ್ಲ ಆದ್ದರಿಂದ ನಿಮ್ಮ ಅಪ್ಲಿಕೇಷನ್ಗೆ ಅನುಗುಣವಾಗಿಯೇ ನೀವು ಆರಿಸಬೇಕಾಗುತ್ತದೆ ಈಗ ಅದು ಎಲ್ ಸೆಕ್ಷನ್ ವಿನ್ಯಾಸವಾಗಿತ್ತು ಆದ್ದರಿಂದ ಅದೇ ರೀತಿ ನೀವು ಇತರ ಪ್ರದೇಶಗಳಲ್ಲಿದ್ದರೆ ನೀವು ಅದನ್ನು ಯಾವಾಗಲೂ ಕಾಣಬಹುದು ಈಗ ನೀವು ನೋಡುತ್ತಿರುವ ಲೋಡ್ ಪ್ರತಿರೋಧವನ್ನು ಹೊಂದಿಸಲು ಷಾರ್ಟ್ ಸರ್ಕ್ಯೂಟ್ ಷಂಟ್ ಸ್ಟಬ್ ಮ್ಯಾಚಿಂಗ್ ಜಾಲವನ್ನು ವಿನ್ಯಾಸಗೊಳಿಸಿ ಸಂಕೀರ್ಣ ಲೋಡ್200 ಓಮ್ರೇಖೆ ಇದರರ್ಥ ವಿಶಿಷ್ಟವಾದ ಓಮ್ 100 ಓಮ್ 1 ಗಿಗಾ ಹರ್ಟ್ಜ್ ಮತ್ತು ಇಲ್ಲಿ 1 5ರ ವಿಎಸ್ಡಬ್ಲ್ಯೂಆರ್ಅನ್ನು ಸಹ ಕಂಡುಹಿಡಿಯಲಾಗಿದೆ ಇದರಿಂದ ನಾನು ಸಹಿಸಬಹುದಾದ ವಿಎಸ್ಡಬ್ಲ್ಯೂಆರ್ 1 5 ಎಂದು ಹೇಳಬಹುದಿತ್ತು ಆದ್ದರಿಂದ ಏಕ ಹಂತ ಹೊಂದಾಣಿಕೆಯನ್ನು ಮತ್ತೊಮ್ಮೆ ನಿರ್ಧರಿಸುವುದನ್ನು ನಾವು ನೋಡೋಣ ಏಕ ಹಂತದ ಹೊಂದಾಣಿಕೆಯನ್ನು ನೀವು ನೆನಪಿಸಿಕೊಂಡರೆ ಆ ಅನ್ನು ಮೊದಲು ಯೋಜಿಸಿ ನಂತರ ಸ್ಥಿರವಾದ ವಿಎಸ್ಡಬ್ಲ್ಯೂಆರ್ ವೃತ್ತವನ್ನು ಚಿತ್ರಿಸಿ ಇದು ಆಗಿದೆ ಆದ್ದರಿಂದ ಸ್ಥಿರ ವಿಎಸ್ಡಬ್ಲ್ಯೂಆರ್ ವಲಯವಾಗಿದೆ ನಂತರ ಅಲ್ಲಿ ಒಂದು ಚಲನವಲನ ಇರುತ್ತದೆ ಆದ್ದರಿಂದ ಇದು ಷಂಟ್ ವಿನ್ಯಾಸವಾಗಿರುವುದರಿಂದ ನಿರ್ದಿಷ್ಟತೆಯು ಷಂಟ್ ಸ್ಟಬ್ ಆಗಿದೆ ಆದ್ದರಿಂದ ಅನ್ನು ನಾವು ಗೆ ಪರಿವರ್ತಿಸಬೇಕಾಗಿದೆ ಏಕೆಂದರೆ ಅಡ್ಮಿಟೆಂಸ್ ಸಮತಲವು ಸುಲಭವಾಗುತ್ತದೆ ಆದ್ದರಿಂದ ನಾವು ಅನ್ನು ಪರಿವರ್ತಿಸುತ್ತಿದ್ದೇವೆ ಮತ್ತು ಇದನ್ನು ಅಡ್ಮಿಟೆಂಸ್ ಚಾರ್ಟ್ ಎಂದು ಪರಿಗಣಿಸುತ್ತೇವೆ ನೀವು ವೈಜೆಡ್ ಚಾರ್ಟ್ಗಳನ್ನು ಬಳಸಿದರೆ ನೀವು ಏನನ್ನೂ ಪರಿಗಣಿಸಬೇಕಾಗಿಲ್ಲ ಪರಿವರ್ತನೆ ಏನು ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ನಾನು ವೈಜೆಡ್ಗೆ ಆದ್ಯತೆ ನೀಡುತ್ತೇನೆ ಆದರೆ ಅದು ಲಭ್ಯವಿಲ್ಲದಿದ್ದರೆ ಪರಿಹಾರವನ್ನು ಪ್ರತಿರೋಧ ಚಾರ್ಟ್ನ ಪ್ರಕಾರ ನೀಡಲಾಗುತ್ತದೆ ಆದರೆ ನೀವು ವೈಜೆಡ್ ಚಾರ್ಟ್ ಹೊಂದಿದ್ದರೆ ನಿಮ್ಮ ಮಾನಸಿಕ ಚೌಕಟ್ಟಿನಲ್ಲಿ ಅದನ್ನು ಅಡ್ಮಿಟೆಂಸ್ಗೆ ಬದಲಾಯಿಸುವ ಅಗತ್ಯವಿಲ್ಲ ಅದು ವಿಭಿನ್ನ ಬಣ್ಣದಲ್ಲಿ ಅಲ್ಲಿ ಇದೆ ಆದ್ದರಿಂದ ನಾವು ಈ ಗೆ ಬಂದಿದ್ದೇವೆ ಈಗ ನೀವು ಪ್ರಸರಣ ರೇಖೆಯ ಉದ್ದಕ್ಕೂ ಚಲಿಸಬೇಕಾಗುತ್ತದೆ ಅಂದರೆ ಸ್ಥಿರವಾದ ವಿಎಸ್ಡಬ್ಲ್ಯೂಆರ್ ವೃತ್ತದ ಉದ್ದಕ್ಕೂ ಚಲಿಸಬೇಕಾಗುತ್ತದೆ ಆದ್ದರಿಂದ ಇದು ಸ್ಥಿರವಾದ ವಿಎಸ್ಡಬ್ಲ್ಯೂಆರ್ ವೃತ್ತ ಮತ್ತು ಜನರೇಟರ್ ಕಡೆಗೆ ಚಲಿಸುವುದು ಎಂದರೆ ಜನರೇಟರ್ ಕಡೆಗೆ ಪ್ರದಕ್ಷಿಣಾಕಾರದ ದಿಕ್ಕಿನಲ್ಲಿ ಚಲಿಸುವುದು ಈಗ ಈ ಒಂದು ವಲಯ ಅಥವಾ ವಲಯಕ್ಕೆ ಸಮನಾಗಿರುವುದನ್ನು ಕಂಡುಹಿಡಿಯಿರಿ ಎರಡೂ ನಾವು ಕರೆಯುತ್ತೇವೆ ಅಥವಾ ನಾವು ಅದನ್ನು ಕರೆಯುತ್ತೇವೆ ಕೆಲವೊಮ್ಮೆ ನಾವು ಇದನ್ನು ವಲಯ ಎಂದು ಕರೆಯುತ್ತೇವೆ ಕೆಲವೊಮ್ಮೆ ನಾವು ವಲಯ ಎಂದು ಕರೆಯುತ್ತೇವೆ ಇವುಗಳಿಗೆ ಒಂದೇ ಅರ್ಥವಿದೆ ಆದ್ದರಿಂದ ಅವು ಎಲ್ಲಿ ಕತ್ತರಿಸುತ್ತಿವೆ ಎಂಬುವುದನ್ನು ಈಗ ನಾವು ಕಂಡುಹಿಡಿಯಬೇಕಾಗಿದೆ ಆದ್ದರಿಂದ ಈ ನಿಂದ ನಾವು ಜನರೇಟರ್ನ ಉದ್ದಕ್ಕೂ ಚಲಿಸಬೇಕಾಗುತ್ತದೆ ಮತ್ತು ಈ ಹಂತದಲ್ಲಿ ಅದು ಈಗ ಕತ್ತರಿಸುತ್ತಿದೆ ಎಂದು ನೀವು ನೋಡುತ್ತೀರಿ ಅಲ್ಲದೆ ನಾನು ಇಲ್ಲಿ ನಿಲ್ಲುವುದಿಲ್ಲ ನಾನು ಮುಂದುವರೆಸುತ್ತೇನೆ ಎಂದು ಹೇಳಬಹುದು ಮತ್ತು ಇಲ್ಲಿಗೆ ಹೋಗಿ ಇಲ್ಲಿ ಕೂಡ ಅದು ವಲಯವನ್ನು ಕತ್ತರಿಸುತ್ತಿದೆ ಇಲ್ಲಿ ಸಹ ಇಲ್ಲಿ ಕೂಡ ಆದ್ದರಿಂದ ಇವು 2 ಪರಿಹಾರಗಳಾಗಿವೆ ಆದ್ದರಿಂದ ನೀವು ಯಾವುದನ್ನಾದರೂ ತೆಗೆದುಕೊಳ್ಳಬಹುದು ಛೇದಕ ಬಿಂದುವನ್ನು ಕಂಡುಹಿಡಿಯಿರಿ ಚಾರ್ಟ್ನ ಹೊರಗಿನ ಪರಿಧಿಯಿಂದ ನಡುವಿನ ಡಿ ಅಂತರವನ್ನು ಅಳೆಯಿರಿ ಆದ್ದರಿಂದ ಇಲ್ಲಿ ಈ ಪರಿಹಾರದಲ್ಲಿ ಡಿಯು 0 11 ಲಾಂಬ್ಡಾ ಆಗಿರುತ್ತದೆ ನಂತರ ಸಂವೇದನೆಗಳ ಪ್ರಮಾಣವನ್ನು ನಿರ್ಧರಿಸಿ ನೀವು ಈ ಮೌಲ್ಯವನ್ನು ಓದಿ ಮತ್ತು ಕಂಡುಹಿಡಿಯಿರಿ ಇಲ್ಲಿ ಅಂದರೆ ಇದರರ್ಥ ಈಗ ನಾನು ಷಂಟ್ ಸ್ಟಬ್ಅನ್ನು ಹೊಂದಿರಬೇಕು ಮತ್ತು ಸ್ಟಬ್ ಈ ವರ್ಗ ಅನ್ನು ಸಮತೋಲನಗೊಳಿಸಬೇಕೆಂದು ನಾನು ಬಯಸುತ್ತೇನೆ ಅಂದರೆ ಷಂಟ್ ಸಂವೇದನೆಯು ಇರುತ್ತದೆ ಈಗ ಅದು ಷಾರ್ಟ್ ಸ್ಟಬ್ ಷಾರ್ಟ್ ಸರ್ಕ್ಯೂಟ್ ಸ್ಟಬ್ ಆಗಿದ್ದರೆ ಆದ್ದರಿಂದ ಇದು ಅಡ್ಮಿಟೆಂಸ್ ಚಾರ್ಟ್ನಲ್ಲಿ ಇದು ಷಾರ್ಟ್ ಸರ್ಕ್ಯೂಟ್ ಆಗಿದೆ ಪ್ರತಿರೋಧ ಚಾರ್ಟ್ನಲ್ಲಿ ಇದು ಷಾರ್ಟ್ ಸರ್ಕ್ಯೂಟ್ ಆಗಿದೆ ಈಗ ಇದು ಅಡ್ಮಿಟೆಂಸ್ ಚಾರ್ಟ್ ಷಾರ್ಟ್ ಸರ್ಕ್ಯೂಟ್ ಆಗಿದೆ ಇಲ್ಲಿಂದ ನಾವು ಜನರೇಟರ್ ಕಡೆಗೆ ಹೋಗಬೇಕಾಗುತ್ತದೆ ನಾನು ಎಲ್ಲಿದೆ ಎಂದು ನೋಡಬೇಕಾಗಿದೆ ಅದು ಇಲ್ಲಿಂದ ನಾನು ಎಲ್ಲೋ ಬರಬೇಕಾಗುತ್ತದೆ ಮತ್ತು ಬಹುಶಃ ಇಲ್ಲಿ ಆ ಇದೆ ಮತ್ತು ಅದು ಸ್ಟಬ್ನ ಉದ್ದವಾಗಿದೆ ಆದ್ದರಿಂದ ಇದು 0 095 ಲಾಂಬ್ಡಾ ಎಂದು ನಾವು ನಿರ್ಧರಿಸಿದ್ದೇವೆ ಆದ್ದರಿಂದ ನಿಮ್ಮ ಲಾಂಬ್ಡಾ ಮೌಲ್ಯವನ್ನು ಆಧರಿಸಿ ಈ ಸಮಸ್ಯೆಯು 1 ಗಿಗಾ ಹರ್ಟ್ಜ್ ಎಷ್ಟು ಎಂಬುವುದಾಗಿದೆ ಆದ್ದರಿಂದ 1 ಗಿಗಾ ಹರ್ಟ್ಜ್ ಎಂದರೆ 30 ಸೆಂಟಿಮೀಟರ್ ಲಾಂಬ್ಡಾ ಆಗಿದೆ ಎಲ್ವು 0 095X30 ಸೆಂಟಿಮೀಟರ್ ಎಂದು ನೀವು ಕಂಡುಹಿಡಿಯಬಹುದು ಆದ್ದರಿಂದ ನಿಮ್ಮ ವಿನ್ಯಾಸವು ಪೂರ್ಣಗೊಂಡಿದೆ ಈಗ ನೀವು ಅದನ್ನು ಕಂಡುಕೊಂಡಿದ್ದೀರಿ ಈ ಅಭಿವ್ಯಕ್ತಿಗಳನ್ನು ಬರೆಯಿರಿ ಮತ್ತು ಆವರ್ತನ ಪ್ರತಿಕ್ರಿಯೆಯನ್ನು ಕಂಡುಕೊಳ್ಳಿ ಅದು ಹೀಗಿದೆ ನೀವು ನೋಡುತ್ತೀರಿ 1 ಗಿಗಾ ಹರ್ಟ್ಜ್ನಲ್ಲಿ ಇದು ಉತ್ತಮ ಹೊಂದಾಣಿಕೆಯನ್ನು ಹೊಂದಿದೆ ಆದರೆ ಅದು ಬದಲಾಗುತ್ತಿದೆ ಆದ್ದರಿಂದ ನೀವು ಬ್ಯಾಂಡ್ ವಿಡ್ತ್ ಪ್ರತಿಕ್ರಿಯೆಯನ್ನು ಯಾವ ಹಂತಗಳಲ್ಲಿ ಕಂಡುಕೊಳ್ಳುತ್ತೀರಿ 1 5ರ ಸಹಿಸಬಹುದಾದ ವಿಎಸ್ಡಬ್ಲ್ಯೂಆರ್ಗಾಗಿ ಬ್ಯಾಂಡ್ ವಿಡ್ತ್ಅನ್ನು ಕಂಡುಹಿಡಿಯಿರಿ ಆದ್ದರಿಂದ 1 5 ಎಂದರೆ 1 5 ಎಷ್ಟು ಎಂದು ನೀವು ನೋಡಬೇಕಾಗುತ್ತದೆ ಅಲ್ಲಿ ನೀವು ಅದನ್ನು ಮಾಡಬೇಕಾಗುತ್ತದೆ ಅಂತೆಯೇ ಡಬಲ್ ಷಂಟ್ ಸ್ಟಬ್ ಮ್ಯಾಚಿಂಗ್ ನೆಟ್ವರ್ಕ್ ಆವರ್ತನ ಪ್ರತಿಕ್ರಿಯೆಯನ್ನು ಹೊಂದಿರುವ ಈ ಏಕ ಸ್ಟಬ್ಅನ್ನು ನೀವು ನೋಡುತ್ತೀರಿ ಮತ್ತು ಅದನ್ನು ನೀವು ಈ ರೀತಿ ಯೋಜಿಸಬಹುದಾಗಿದೆ ಈಗ ನಾವು ಡಬಲ್ ಷಂಟ್ಗೆ ಬರೋಣ ಆದ್ದರಿಂದ ಓಪೆನ್ ಸರ್ಕ್ಯೂಟೆಡ್ ಡಬಲ್ ಷಂಟ್ ಸ್ಟಬ್ ಮ್ಯಾಚಿಂಗ್ ನೆಟ್ವರ್ಕ್ಅನ್ನು ನಮ್ಮ ಪ್ರಯೋಗಾಲಯದ ಫೋಟೋದಲ್ಲಿ ನಾವು ನೋಡಿದಂತೆ ಈ ವಿಷಯದಲ್ಲಿ ನಿಗದಿತ ಅಂತರವಿದೆ ಎಂದು ನಾವು ನಿರ್ದಿಷ್ಟಪಡಿಸಿದ್ದೇವೆ ಆದ್ದರಿಂದ ಸ್ಥಿರ ಅಂತರವು 3 75 ಸೆಂಟಿಮೀಟರ್ ಇದು 50 ಓಮ್ ಎಂದು ಹೇಳೋಣ ಆದ್ದರಿಂದ ನಾವು ಷಂಟ್ನಲ್ಲಿ ಸಂಪರ್ಕಿಸಿದ 2 ಓಪೆನ್ ಸರ್ಕ್ಯೂಟೆಡ್ ಸ್ಟಬ್ಅನ್ನು ಹೊಂದಿದ್ದೇವೆ ಈಗ ಮತ್ತು ಅನ್ನು ವಿನ್ಯಾಸಗೊಳಿಸಿ ಮತ್ತು ಮೌಲ್ಯಗಳನ್ನು ಕಂಡುಹಿಡಿಯಿರಿ ಆದ್ದರಿಂದ ಮೊದಲು ಲೋಡ್ ಪ್ರತಿರೋಧವನ್ನು ನಿರ್ಧರಿಸಿ ನಂತರ ಅದನ್ನು ಅಡ್ಮಿಟೆಂಸ್ಗೆ ಪರಿವರ್ತಿಸಿ ಈಗ 1 ಗಿಗಾ ಹರ್ಟ್ಜ್ನಲ್ಲಿ 3 75 ಅಂದರೆ 30 ಸೆಂಟಿಮೀಟರ್ ಆಗಿದೆ ಆದ್ದರಿಂದ ಇದು ಆಗಿದೆ ಬೇರ್ಪಡಿಕೆ ಎಂದರೆ 90 ಡಿಗ್ರಿ ತಿರುಗುವಿಕೆ ಅದಕ್ಕಾಗಿಯೇ ನೀವು ವಲಯವನ್ನು ತಿರುಗಿಸುತ್ತೀರಿ ವೃತ್ತ ಇದು ಇದನ್ನು 90 ಡಿಗ್ರಿಯಿಂದ ತಿರುಗಿಸಿ ನಂತರ ಸ್ಥಿರ ವಾಹಕತೆಗೆ ಹಾದುಹೋಗಿರಿ ಅದು ಲೋಡ್ ಆಗಿದೆ ಈಗ ಆ ವಲಯವನ್ನು ತಲುಪಲು ಸ್ಥಿರ ವಾಹಕ ವಲಯಕ್ಕೆ ಹಾದುಹೋಗುತ್ತದೆ ಆದ್ದರಿಂದ ಅದು ಈ ಭಾಗವಾಗಿದೆ ಮತ್ತು ನೀವು ಇಲ್ಲಿಗೆ ತಲುಪುತ್ತಿದ್ದೀರಿ ಆದ್ದರಿಂದ ಇದು ಒಂದು ಪರಿಹಾರವಾಗಿದೆ ನೀವು ಮುಂದುವರೆಸಬಹುದು ಮತ್ತು ನೀವು ಇದನ್ನು ಇಲ್ಲಿ ಇನ್ನೊಂದು ಹಂತದಲ್ಲಿ ಕತ್ತರಿಸಬಹುದು ಇದರರ್ಥ ನೀವು ಅದನ್ನು ಮುಂದುವರೆಸಿದರೆ ಅದು ಇಲ್ಲಿಗೆ ಬರುತ್ತದೆ ಮತ್ತೊಂದು ಪರಿಹಾರವು ಇಲ್ಲಿರುತ್ತದೆ ಆದ್ದರಿಂದ ನಾವು ಇದನ್ನು ತೆಗೆದುಕೊಳ್ಳೋಣ ನಂತರ ಈ ಮೌಲ್ಯವನ್ನು ಓದೋಣ ಆದ್ದರಿಂದ ನೀವು ಈ ವಿಷಯವನ್ನು ಪಡೆಯುತ್ತಿದ್ದೀರಿ ಮತ್ತು ನಂತರ ಈ ಸಂವೇದನಾಶೀಲ ಬದಲಾವಣೆಯನ್ನು ಮೊದಲಾರ್ಧದಲ್ಲಿ ನೀಡಲಾಗುತ್ತದೆ ಏಕೆಂದರೆ ಇಲ್ಲಿಂದ ಇಲ್ಲಿಗೆ ಬರುವುದರಿಂದ ನೀವು ಮೊದಲಾರ್ಧದಲ್ಲಿ ನೀಡಲಾದ ಸಂವೇದನೆಯನ್ನು ಬದಲಾಯಿಸಿದ್ದೀರಿ ಆದ್ದರಿಂದ ಇದರಿಂದ ನೀವು ಮೊದಲಾರ್ಧ ಮೌಲ್ಯವನ್ನು ಪಡೆಯುತ್ತೀರಿ ನಂತರ ಮತ್ತೆ ಇಲ್ಲಿಂದ ಹೊಸ ಚಲನೆಯಾಗಿದೆ ಆದ್ದರಿಂದ ಈಗ ಮತ್ತೊಂದು ವಿಎಸ್ಡಬ್ಲ್ಯೂಆರ್ ವಲಯವನ್ನು ಎಳೆಯಿರಿ ಏಕೆಂದರೆ ಈಗ ನೀವು ಪ್ರಸರಣ ರೇಖೆಯ ಉದ್ದಕ್ಕೂ ಚಲಿಸಬೇಕಾಗುತ್ತದೆ ಅದಕ್ಕಾಗಿ ಈ ಹೊಸ ವಿಎಸ್ಡಬ್ಲ್ಯೂಆರ್ ವಲಯ ನೀವು ಅಲ್ಲಿಗೆ ತೆರಳಿ ಮತ್ತು ನಂತರ ಇಲ್ಲಿಗೆ ಬಂದು 2 ಸ್ಟಬ್ ಪ್ರತಿರೋಧಗಳನ್ನು ಅಸಾಮಾನ್ಯಗೊಳಿಸಿ ಆದ್ದರಿಂದ ಗೆ ಅನುಗುಣವಾಗಿ ನೀವು ಸ್ವಯಂಚಾಲಿತವಾಗಿ ವಲಯವನ್ನು ತಲುಪುತ್ತೀರಿ ಅದಕ್ಕಾಗಿಯೇ ನೀವು ಮೊದಲೇ ತಿರುಗಿಸಿದ್ದೀರಿ ಆದ್ದರಿಂದ ನೀವು ಈಗ ಇಲ್ಲಿಗೆ ಬರಬಹುದು ನ ಮೌಲ್ಯವನ್ನು ಓದಬಹುದು ಮತ್ತು ಈ ಗೆ ನಾವು ಇಲ್ಲಿ ನೀಡಿರುವ ಮೌಲ್ಯದ ಪ್ರಮಾಣವನ್ನು ತಲುಪಲು ಸರಿದೂಗಿಸಬೇಕಾಗಿದೆ ಮತ್ತು ನಂತರ 2 ಸ್ಟಬ್ ಪ್ರತಿರೋಧಗಳನ್ನು ಅಸಾಮಾನ್ಯಗೊಳಿಸಿ ಅಗತ್ಯವಿರುವ 2 ಸ್ಟಬ್ಗಳ ಉದ್ದವನ್ನು ನಿರ್ಧರಿಸಬೇಕಾಗಿದೆ ಈಗ ಈ ಸಂದರ್ಭದಲ್ಲಿ ಸ್ಟಬ್ಗಳು ಓಪೆನ್ ಸರ್ಕ್ಯೂಟ್ ಆಗಿರುತ್ತವೆ ಆದ್ದರಿಂದ ಉಲ್ಲೇಖ ಬಿಂದುವು ಓಪೆನ್ ಸರ್ಕ್ಯೂಟ್ ಆಗಿದೆ ಓಪೆನ್ ಸರ್ಕ್ಯೂಟ್ ಎಂದರೆ ಆದ್ದರಿಂದ ಇದು ಎಡಬದಿಯ ಬಿಂದುವಾಗಿದೆ ಮತ್ತು ಅಲ್ಲಿಂದ ನೀವು ಮತ್ತು ಎಲ್ ಎರಡು ಅನ್ನು ಕಂಡುಕೊಳ್ಳುತ್ತೀರಿ ಇದರಿಂದ ನೀವು ಮಾಡಬಹುದು ಈಗ ನೀವು ಆ ಪರ್ಯಾಯ ಭಾಗವನ್ನು ತೆಗೆದುಕೊಂಡರೆ ನೀವು ಇತರ 2 ವಿಷಯಗಳನ್ನು ಪಡೆಯಬಹುದು ನೀವು ಆವರ್ತನ ಪ್ರತಿಕ್ರಿಯೆಯನ್ನು ಸಹ ಯೋಜಿಸಬಹುದು ಈಗ ನಂತರ 10 ಓಮ್ ಲೋಡ್ಅನ್ನು 50 ಓಮ್ ಪ್ರಸರಣ ರೇಖೆಗೆ ಹೊಂದಿಸಲು ಕ್ವಾರ್ಟರ್ ತರಂಗ ಹೊಂದಾಣಿಕೆ ಜಾಲವನ್ನು ವಿನ್ಯಾಸಗೊಳಿಸಿ ಆದ್ದರಿಂದ ನೀವು ವಿಎಸ್ಡಬ್ಲ್ಯೂಆರ್ಅನ್ನು 1 5 ಎಂದು ನಿರ್ದಿಷ್ಟಪಡಿಸಿದರೆ ಇಲ್ಲಿ ನೀವು ನೋಡುತ್ತೀರಿ ಆದ್ದರಿಂದ ನ ಗರಿಷ್ಠ ಮೌಲ್ಯವು 0 2 ಆಗಿರುತ್ತದೆ ನೀವು ಈ ಸೂತ್ರದಲ್ಲಿ ನ ಮೌಲ್ಯವನ್ನು ಹಾಕಬಹುದು ಮತ್ತು ನ ಮೌಲ್ಯವನ್ನು ನೀಡಲಾಗಿದೆ 50 ಅಥವಾ 500 ಓಮ್ ಆಗಿದೆ ಮತ್ತು ಇದು 10 ಓಮ್ ಆಗಿದೆ ಆದ್ದರಿಂದ ಇದು ಏನೆಂದು ನೀವು ಪಡೆಯಬಹುದು ನಂತರ ಅದನ್ನು ಮಾಡಬಹುದು ಮತ್ತು ಟ್ರಾನ್ಸ್ ಫಾರ್ಮರ್ನ ವಿಶಿಷ್ಟ ಪ್ರತಿರೋಧವು ಜಿಎಮ್ ಅಂದರೆ ಜ್ಯಾಮಿತೀಯ ಸರಾಸರಿ ಆಗಿದೆ ಅದು 22 360 ಆಗಿದೆ ಅದು ಎಂದರೇನು ಲಾಂಬ್ಡಾವು 3 ಗಿಗಾ ಹರ್ಟ್ಜ್ 3 ಗಿಗಾ ಹರ್ಟ್ಜ್ ಎಂದರೆ 10 ಸೆಂಟಿಮೀಟರ್ ಆಗಿದೆ ಆದ್ದರಿಂದ ಇದು 2 5 ಸೆಂಟಿಮೀಟರ್ ಉದ್ದವಾಗಿರುತ್ತದೆ ಮತ್ತು ನೀವು ಇಲ್ಲಿಂದ ನೋಡಿದರೆ ಅದರ ಶೇಕಡಾವಾರು ಬ್ಯಾಂಡ್ ವಿಡ್ತ್ ಇದು 880 ಮೆಗಾ ಹರ್ಟ್ಜ್ ಆಗಿದೆ ಐಈಈಈ ವ್ಯಾಖ್ಯಾನದಿಂದ 500 ಮೆಗಾ ಹರ್ಟ್ಜ್ಗಿಂತ ಹೆಚ್ಚಿನದನ್ನು ಅಲ್ಟ್ರಾ ವೈಡ್ ಬ್ಯಾಂಡ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದು ನಿಮಗೆ ನೀಡುತ್ತಿದೆ ಶೇಕಡಾವಾರು ಇದು 29 ಪ್ರತಿಶತ ಆಗಿದೆ ಆದ್ದರಿಂದ ಸಿಂಗಲ್ ಟ್ರಾನ್ಸ್ ಫಾರ್ಮರ್ ಸಿಂಗಲ್ ಸೆಕ್ಷನ್ಆಗಿರುವ ಕಾರಣ ಕ್ವಾರ್ಟರ್ ವೇವ್ ಟ್ರಾನ್ಸ್ ಫಾರ್ಮರ್ಅನ್ನು ಹೆಚ್ಚು ಬ್ಯಾಂಡ್ ಅಲ್ಲ ಎಂದು ಕರೆದರೂ ಇದು ನಿಮಗೆ 29 ಪ್ರತಿಶತವನ್ನು ನೀಡುತ್ತಿದೆ ಆಗ ನಾವು ಬೃಹತ್ ಬ್ಯಾಂಡ್ ವಿಡ್ತ್ 800 ಮೆಗಾ ಹರ್ಟ್ಜ್ ಬ್ಯಾಂಡ್ ವಿಡ್ತ್ಅನ್ನು ಸಾಧಿಸಬಹುದು ಎಂದು ನೀವು ನೋಡುತ್ತೀರಿ ಈ ರೀತಿಯ ಬ್ಯಾಂಡ್ ವಿಡ್ತ್ ಅನ್ನು ಹೊಂದಿರುವ ಸಂಕೇತಗಳು ಬಹಳ ಕಡಿಮೆ ಇವೆ ಈಗ ಗರಿಷ್ಠ ಸಮತಟ್ಟಾದ ಪ್ರತಿಕ್ರಿಯೆಯನ್ನು ಹೊಂದಲು ಅದನ್ನು 3 ವಿಭಾಗ ಹೊಂದಾಣಿಕೆಯ ಜಾಲಕ್ಕೆ ವಿಸ್ತರಿಸಿ ಆದ್ದರಿಂದ ನೀವು 3 ವಿಭಾಗಗಳನ್ನು ಹೊಂದುತ್ತೀರಿ ಎಂದು ಹೇಳಲಾಗುತ್ತದೆ ನೀವು 3 ತೆಗೆದುಕೊಳ್ಳುತ್ತೀರಿ 100 50 ಹೊಂದಾಣಿಕೆ ಮಾಡಲು ನೀವು ನೇರವಾಗಿ ಕೇಳಿದರೆ ದೊಡ್ಡ ಮಿಸ್ ಮ್ಯಾಚ್ ಆಗುತ್ತದೆ ಎಂದು ನೀವು ನೋಡುತ್ತೀರಿ ಆದರೆ ಈ ಮೂಲಕ ನಾವು ಆ ಸೂತ್ರಗಳನ್ನು ಹೊಂದಿದ್ದೇವೆ ಆದ್ದರಿಂದ ಅದರಿಂದ ನೀವು ಏ ಮೌಲ್ಯಗಳನ್ನು ಕಾಣಬಹುದು ಮತ್ತೆ ನೀವು ಆ ಪುನರಾವರ್ತಿತ ಸಂಬಂಧವನ್ನು ಬಳಸಬಹುದು ಮತ್ತು ಒಂದೊಂದಾಗಿ ನೀವು ಈ ಮತ್ತು ಮೌಲ್ಯಗಳನ್ನು ಕಂಡುಹಿಡಿಯಬಹುದು ಆದ್ದರಿಂದ 100 ಓಮ್ನಿಂದ ನೀವು ಮೊದಲು 92 27 84 64 ಅನ್ನು ಹೊಂದಿರುವಿರಿ ನಂತರ ಅದು 50 ಓಮ್ಗೆ ಹೊಂದಿಕೆಯಾಗುತ್ತದೆ ಎಂದು ನೀವು ನೋಡುತ್ತೀರಿ 22ರ ವಿಎಸ್ಡಬ್ಲ್ಯೂಆರ್ಗಾಗಿ ನೋಡೋಣ ಅದು ಉತ್ತಮ ಮೌಲ್ಯವಾಗಿದೆ ಗಾಮಾ ಗರಿಷ್ಟವು 0 1 ಆಗಿದೆ ನೀವು ಬ್ಯಾಂಡ್ ವಿಡ್ತ್ಅನ್ನು ನೋಡುತ್ತೀರಿ ಅದು 1 869 ಗಿಗಾ ಹರ್ಟ್ಜ್ ಆಗಿದೆ ನೀವು ಬ್ಯಾಂಡ್ ವಿಡ್ತ್ಅನ್ನು ಶೇಕಡಾವಾರು ಪಡೆಯುತ್ತಿದ್ದೀರಿ ನೀವು ನೋಡುತ್ತೀರಿ 3 ವಿಭಾಗಗಳನ್ನು ಅದು ನಿಮಗೆ 93 1ಅನ್ನು ನೀಡುತ್ತದೆ ನೀವು ಪ್ರತಿಕ್ರಿಯೆಯನ್ನು ಸಹ ನೋಡುತ್ತೀರಿ ಅದು ಗರಿಷ್ಠ ಸಮತಟ್ಟಾಗಿದೆ ಆದ್ದರಿಂದ ಇದು ಡ್ರಾಯಿಂಗ್ ಇದು 50 ಓಮ್ ವಿಭಾಗ ಇದು 100 ಓಮ್ ಲೋಡ್ ನೀವು ಅದನ್ನು ಹಂತ ಹಂತವಾಗಿ ಮಾಡುತ್ತಿದ್ದೀರಿ ಹಂತಹಂತವಾಗಿ ಮಾಡುವುದರಿಂದ ನೀವು ಉತ್ತಮ ಹೊಂದಾಣಿಕೆಯ ಜಾಲವನ್ನು ಅಂತಹ ಉತ್ತಮ ಶೇಕಡಾವಾರು ಬ್ಯಾಂಡ್ ವಿಡ್ತ್ಅನ್ನು ಪಡೆಯುತ್ತೀರಿ ಇದು ತುಂಬಾ ವಿಶಾಲವಾದ ಬ್ಯಾಂಡ್ ವಿನ್ಯಾಸವಾಗಿದೆ ಆದ್ದರಿಂದ ಈಗ ನೀವು ವೈಡ್ ಬ್ಯಾಂಡ್ ವಿನ್ಯಾಸ ವೈಡ್ ಬ್ಯಾಂಡ್ ಪ್ರತಿರೋಧ ಹೊಂದಾಣಿಕೆಯನ್ನು ಹೇಗೆ ಮಾಡಬೇಕೆಂದು ಅರ್ಥಮಾಡಿಕೊಂಡಿದ್ದೀರಿ ಅದರೊಂದಿಗೆ ನಾವು ಈ ವಿಭಾಗವನ್ನು ತೀರ್ಮಾನಿಸುತ್ತೇವೆ ಆದ್ದರಿಂದ ಕಿರಿದಾದ ಬ್ಯಾಂಡ್ ವಿನ್ಯಾಸಕ್ಕಾಗಿ ಪ್ರತಿರೋಧ ಹೊಂದಾಣಿಕೆಯನ್ನು ಹೇಗೆ ಮಾಡಬೇಕೆಂದು ನೀವು ಈಗ ಕಲಿತಿದ್ದೀರಿ ಆದರೆ ನಿಮಗೆ ವಿಶಾಲವಾದ ಬ್ಯಾಂಡ್ ವಿನ್ಯಾಸದ ಅಗತ್ಯವಿದ್ದರೆ ಆ ಕಲ್ಪನೆಯನ್ನು ಸಹ ನೀವು ಕಲಿತಿದ್ದೀರಿ ಆದ್ದರಿಂದ ನಿಮ್ಮ ವೃತ್ತಿಪರ ಜೀವನದಲ್ಲಿ ಅದನ್ನು ಮಾಡಲು ನಿಮಗೆ ಸಾಧ್ಯವಾಗುತ್ತದೆ